ನಾನು TW thrust ಲೋಡಿಂಗ್ ಬಗ್ಗೆ ಮಾತನಾಡುವಾಗ ದಯವಿಟ್ಟು ನೆನಪಿಡಿ ಮತ್ತೊಂದು ಪರಮೀಟರ್ ವಿಂಗ್ ಲೋಡಿಂಗ್ ಸಹ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ ಮತ್ತು ಉತ್ತಮ ಡಿಸೈನರ್ ಅಂತಿಮ ಮಿಷನ್ ಅವಶ್ಯಕತೆಯೇನು ಎಂಬುದರ ಆಧಾರದ ಮೇಲೆ ಸರಿಯಾದ ಸಂಯೋಜನೆಯನ್ನು ಆಯ್ಕೆ ಮಾಡುತ್ತಾರೆ ನಾವು ಡಿಸೈನರ್ ಆಗಿ ಒಬ್ಬರನ್ನು ನೆನಪಿಸಿಕೊಳ್ಳುತ್ತೇನೆ ನಾವು ವಿಂಗ್ ಲೋಡಿಂಗ್ ಅನು ಗ್ರಹಿಸಲು ಬಯಸುತ್ತೇನೆ WS ಕಡಿಮೆ ಇದ್ದರೆ ಅಂದರೆ ತೂಕವನ್ನು ಸಮತೋಲನ ಗೊಳಿಸಲು Lift ಉತ್ಪಾದಿಸಲು ಸಾಕಷ್ಟು ಏರಿಯಾ ಏರಿಯಾ ಲಭ್ಯವಿದೆ ಅದರಿಂದ ನಾನು ಸ್ವಾಭಾವಿಕವಾಗಿ ನಿಮ್ ಕನಿಷ್ಠ ವೇಗವು ತೂಕಕೆ ಸಮನಾಗಿ ಲಿಫ್ಟನ್ನು ನಿರ್ವಹಿಸಲು ಅಗತ್ಯವಾಗಿರುತ್ತದೆ ಕಡಿಮೆ ಮಾಡಿ ನಿಮ್ಮ ಟೇಕಾಫ್ ವೇಗವು ಕಡಿಮೆಯಾಗುತ್ತದೆ ಆದರೆ ಅದೇ ಸಮಯದಲ್ಲಿ ನಾನು ರೆಕ್ಕೆಯ ಕಡಿಮೆ ವಿಂಗ್ ಲೋಡಿಂಗ್ ಪ್ರದೇಶವನ್ನು ಹೊಂದಿರುವುದರಿಂದ ತುಲನಾತ್ಮಕವಾಗಿ ದೊಡ್ಡದಾಗಿದೆ ಎಂದು ನಾವು ತಿಳಿದುಕೊಳ್ಳಬೇಕು ಆದ್ದರಿಂದ ದೊಡ್ಡ ಮೇಲ್ಮೈ ವಿಸ್ತೀರ್ಣ ಹೆಚ್ಚು ತೆಳುವಾದ ಘರ್ಷಣೆ ಹೆಚ್ಚು ಡ್ರ್ಯಾಗ್ ಆದ್ದರಿಂದ ಅದು ಸಂಘರ್ಷವಾಗಿದೆ ವಿನ್ಯಾಸಕರಿಗಾಗಿ ನೀವು TW ಮತ್ತು WS ಗೆ ತಲುಪಲು ಹಲವು ಬಾರಿ ಸಂಘರ್ಷ ಉಂಟಾಗುತ್ತದೆ ಸರಳ ಕಾರಣಕ್ಕಾಗಿ WS ಕಡಿಮೆ ಇರಬೇಕೆಂದು ನಾನು ಬಯಸುತ್ತೇನೆ ಅಂದರೆ S ತುಲನಾತ್ಮಕವಾಗಿ ಹೆಚ್ಚು ಮತ್ತು ಇದು ನನ್ನ Vstall ಗೆ 2 W ಆಗಿರುವ S rho CL ಕಡಿಮೆ ಇರುತ್ತದೆ ದೊಡ್ಡದಾದ ರೆಕ್ಕೆ ಪ್ರದೇಶವಿದ್ದರೆ ಡಿಸೈನರ್ ದೃಷ್ಟಿಕೋನದಿಂದ WS ಕಡಿಮೆ ಇದ್ದರೆ ಅದು ನಿರ್ದಿಷ್ಟ ಕ್ರಿಯಾತ್ಮಕ ಒತ್ತಡಕ್ಕೆ ದೊಡ್ಡ ಲಿಫ್ಟ್ ಅನ್ನು ಉತ್ಪಾದಿಸುತ್ತದೆ ಮತ್ತು Angle of attack ಆದ್ದರಿಂದ WS ಕಡಿಮೆ ಇರುವ ಕ್ಷಣ ನಮಗೆ ಈ ಪ್ರಯೋಜನವಿದೆ ನಮಗೆ V stall ಅಥವಾ V stall ಅನ್ನು ಆಧರಿಸಿದ ಯಾವುದೇ ಕಾರ್ಯಾಚರಣೆಯ ಅವಶ್ಯಕತೆಯಿದೆ ಉದಾಹರಣೆಗೆ ಟೇಕ್ಆಫ್ ಲ್ಯಾಂಡಿಂಗ್ ಅವುಗಳು ವಿಸ್ಟಾಲ್ ಕಡಿಮೆ ಇರುವ ಪ್ರಯೋಜನವನ್ನು ಪಡೆಯುತ್ತವೆ ನಮ್ಮ ವಿಮಾನವು ಕಡಿಮೆ ಟೇಕ್ಆಫ್ ವೇಗ ಕಡಿಮೆ ಲ್ಯಾಂಡಿಂಗ್ ವೇಗವನ್ನು ಹೊಂದಿರುತ್ತದೆ ಆದರೆ ನಮಗೆ ತಿಳಿದಿದೆ S ಕಡಿಮೆ ಇರುವುದರಿಂದ S ಹೆಚ್ಚು ದೊಡ್ಡ ಪ್ರದೇಶ ದೊಡ್ಡ ತೆಳುವಾದ ಘರ್ಷಣೆ ದೊಡ್ಡ Thrust ಮತ್ತೊಮ್ಮೆ ನಾವು ಹೆಚ್ಚಿನ ಒತ್ತಡವನ್ನು ಹೊಂದಿರಬೇಕು ಎಂದು ಸಮಗ್ರವಾಗಿ ಹೇಳುತ್ತೇವೆ ಇದು ಹೆಚ್ಚಿನ ಪ್ರಯತ್ನ ಮಾಡದೆ ಹೋಗುತ್ತದೆ WS ಆಗಿದ್ದರೆ ದೊಡ್ಡದು ಅಂದರೆ ಸಂರಚನೆ ಎರಡೂ ಒಂದೇ ತೂಕವನ್ನು ಹೊಂದಿದೆಯೆಂದು ನಾನು ಕಲ್ಪಿಸಿಕೊಳ್ಳಿ ಪ್ರದೇಶವು ತುಲನಾತ್ಮಕವಾಗಿ ಕಡಿಮೆ ಪ್ರದೇಶ ಕಡಿಮೆ ಎಂದರೆ Vstall ಹೆಚ್ಚಾಗುತ್ತದೆ ಆದರೆ ಆ ಪ್ರದೇಶವು ಕಡಿಮೆ Skin friction ಡ್ರ್ಯಾಗ್ ಆಗಿರುವುದನ್ನು ನಾನು ನೋಡಬಹುದು ಆದ್ದರಿಂದ ನನ್ನ ಒತ್ತಡದ ಅವಶ್ಯಕತೆ ಕಡಿಮೆ ಇರಬಹುದು ಹೈಸ್ ಪೀಡ್ ಏರ್ಪ್ಲೇನ್ಗಾಗಿ ನೀವು WS ದೊಡ್ಡದಾಗಿರುವುದನ್ನು ನೀವು ಕಾಣುತ್ತೀರಿ ನೀವು ವೇಗವಾಗಿ WS ಅನ್ನು ವೇಗಗೊಳಿಸಲು ಹೋದರೆ ಅದು ದೊಡ್ಡದಾಗಿರುತ್ತದೆ ಆದರೆ ನೀವು ದೊಡ್ಡ ಪ್ರದೇಶವನ್ನು ಹೊಂದಿದ್ದೀರಿ ಮತ್ತು ನೀವು ಅದನ್ನು ದೊಡ್ಡ ಆಕಾರ ಅನುಪಾತದೊಂದಿಗೆ ಕ್ಲಬ್ ಮಾಡಿದರೆ ರಚನಾತ್ಮಕ ಸಮಸ್ಯೆ ಸಹ ಬರುತ್ತದೆ ನಾನು ಈಗ ಆ ವಿವರಗಳಿಗೆ ಹೋಗುತ್ತಿಲ್ಲ ಆದರೆ ನಾನು TW ಬಗ್ಗೆ ಮಾತನಾಡುವಾಗಲೆಲ್ಲಾ ಥ್ರಸ್ಟ್ ಲೋಡಿಂಗ್ ನೀವು ವಿಂಗ್ ಲೋಡಿಂಗ್ WS ಅನ್ನು ನಿಮ್ಮ ಮನಸ್ಸಿನ ಹಿಂದೆ ಇಟ್ಟುಕೊಳ್ಳಬೇಕು ಅದು ನಾವು ಒಂದು ಅಥವಾ ಎರಡು ಉಪನ್ಯಾಸಗಳ ನಂತರ ಸಮಗ್ರವಾಗಿ ವ್ಯವಹರಿಸುತ್ತೇವೆ ಸರಿ ಕೆಲವು ಪ್ರಮುಖ ಅಂಶಗಳನ್ನು Thrust loading ಹಿಂತಿರುಗುತ್ತೇನೆ ನಮ್ಮ ಅಭ್ಯಾಸ ಮತ್ತು ಟೇಕ್ಆಫ್ ಎಂದು ನೀವು ನೋಡಿದರೆ ಮತ್ತು ಇದು ಕ್ಲೈಮ್ ಈ ಭಾಗವು ಕ್ರೂಸ್ ಆಗಿದೆ ಇದು ಮಿಷನ್ ಪ್ರೊಫೈಲ್ ಆಗಿದೆ ಮತ್ತು ನಾನು 01 ಮತ್ತು 2 ಅನ್ನು ಹಾಕಿದರೆ ನಾವು W1Wo ಅನ್ನು ನೋಡಿದ್ದೇವೆ ಈ ಸಂದರ್ಭದಲ್ಲಿ W ಏನೂ ಇಲ್ಲ W ಟೇಕ್ಆಫ್ ಆಗಿದೆ ಡಿಸೈನರ್ಗಾಗಿ ಕೆಲವು ಸಂಖ್ಯೆಯ W ಟೇಕ್ ಆಫ್ಗೆ ಬರುವುದು ಮುಖ್ಯ ಏಕೆಂದರೆ ಅದು ಒಂದು ತೂಕವಾಗುತ್ತದೆ ಮತ್ತು ನಂತರ WS ಟೇಕ್ ಆಫ್ ಮೂಲಕ ಏನು ಎಂದು ಕಂಡುಹಿಡಿಯಲು ಅವನು ಪ್ರಯತ್ನಿಸುತ್ತಾನೆ ಇದು ಅವರು ವಿಮಾನವನ್ನು ವಿನ್ಯಾಸಗೊಳಿಸಲು ಪ್ರಾರಂಭಿಸುವ ಮೂಲ ನಿಯತಾಂಕವಾಗಿದೆ ಅಂತೆಯೇ ಇದೀಗ ನಾವು TWಟೇಕ್ ಆಫ್ ಬಗ್ಗೆ ಮಾತನಾಡುತ್ತೇವೆ ಅದು ಈ ಟೇಕ್ಆಫ್ ಪರಿಸ್ಥಿತಿಗಳನ್ನು ಅರ್ಥಮಾಡಿಕೊಳ್ಳುತ್ತದೆ ಇದು ಏಕೆ ಮುಖ್ಯ ನಾನು WS ಟೇಕ್ಆಫ್ ಜೊತೆ ಸರಳ ಉದಾಹರಣೆ ನೀಡಿದರೆ ನಿಮಗೆ ತಿಳಿದಿದೆ ಈ Wo is W takeoff ಆದ್ದರಿಂದ W1 Wo ಈ ಮೌಲ್ಯವನ್ನು 0 97 ಎಂದು ಹೇಳಬಹುದು ಅಂದರೆ ಈ ವಿಭಾಗದಲ್ಲಿ ಈ ವಲಯದಲ್ಲಿ ಕೆಲವು ಇಂಧನವನ್ನು ಬಳಸಲಾಗಿದೆ ಮತ್ತು ನಂತರ W2W1 ಅನ್ನು ಏರಿದೆ ಮತ್ತು ಅನುಪಾತವು 0 985 ಎಂದು ಹೇಳಲು ಅವಕಾಶ ಮಾಡಿಕೊಡಿ ಏಕೆಂದರೆ ಈ ಅನುಪಾತವು W2 by W1 ಒಂದಕ್ಕಿಂತ ಕಡಿಮೆಯಿರುತ್ತದೆ ಏಕೆಂದರೆ ಕೆಲವು ಇಂಧನವನ್ನು ಬಳಸಲಾಗುತ್ತಿದೆ ಆದರೆ W2 by Wo ಎಂದರೇನು ಎಂದು ತಿಳಿಯಲು ನಾನು ಬಯಸುತ್ತೇನೆ ಅದು W2W takeoff ಗೆ ಸಮನಾಗಿರುತ್ತದೆ ಅದು W1Wo ಆಗಿರುತ್ತದೆ ನಾನು W2 by W takeoff ಅನ್ನು ಪುನರಾವರ್ತಿಸುತ್ತೇನೆ ಅಥವಾ Wo ಒಂದೇ ಆಗಿರುತ್ತದೆ ಇದು Ww by Wo ಆಗಿರುತ್ತದೆ ಮತ್ತು W2W1 ಏಕೆಂದರೆ ದಯವಿಟ್ಟು ನೆನಪಿನಲ್ಲಿಡಿ Wo ಮತ್ತು W ಟೇಕ್ ಆಫ್ ಆಗುತ್ತದೆ ಮತ್ತು ನಾನು ಇದನ್ನು ಮಾಡಿದರೆ ಇದು ನನಗೆ 0 985 ರಿಂದ ಗುಣಿಸಿದಾಗ ಮತ್ತು ಅದು ಸರಿಸುಮಾರು 0 956 ಆಗಿರಬಹುದು ದಯವಿಟ್ಟು ನಿಮ್ಮನ್ನು ಪರೀಕ್ಷಿಸಿ ಸಂದೇಶ ಏನು ಸಂದೇಶ W2Wo 0 956 ಅಥವಾ ನಾನು ಇದನ್ನು ಈ ರೀತಿ ಬರೆಯುತ್ತೇನೆ 956 ಮತ್ತು ನಂತರ ನಾನು W2 ಅನ್ನು ಸಹ ಅರ್ಥಮಾಡಿಕೊಂಡಿದ್ದೇನೆ ನಾನು W ಟೇಕ್ಆಫ್ನಿಂದ ಆರಂಭದಲ್ಲಿ Wcruise ಬಗ್ಗೆ ಮಾತನಾಡುತ್ತಿದ್ದೇನೆ ಈ ಮೌಲ್ಯವು 0 ಆದ್ದರಿಂದ W take off by S ಬಗ್ಗೆ ನನಗೆ ಆಸಕ್ತಿ ಇದ್ದರೆ ಆದ್ದರಿಂದ ನಾನು ಈ W cruise ಅನ್ನು W takeoff ಎಂದು ಅನುವಾದಿಸಬೇಕು ಅದು W takeoff ಆಗಿರಬೇಕು ಆದ್ದರಿಂದ ನಾನು ಈ ಷರತ್ತುಗಳನ್ನು ಮಾಡಿದ್ದೇನೆ ಮತ್ತು ಇಲ್ಲಿಂದ ನೀವು ಅರ್ಥಮಾಡಿಕೊಳ್ಳಬೇಕಾದರೆ ನೀವು W ಅನ್ನು ತೆಗೆದುಕೊಳ್ಳಬೇಕಾಗಿರುವುದು ಈ 0 956 ಅಂಶದಿಂದ ಭಾಗಿಸಲ್ಪಟ್ಟ ಯಾವುದೇ W cruise ಆಗಿರುತ್ತದೆ ಆದ್ದರಿಂದ ಇದು ನಾವು ತರಗತಿಯಲ್ಲಿ ಮಾಡುವ ಸಾಮಾನ್ಯ ತಪ್ಪು ಮತ್ತು ಇದು ಕೇವಲ ಸಂಖ್ಯಾತ್ಮಕ ತಪ್ಪಲ್ಲ ಅದಕ್ಕಾಗಿಯೇ ನಾನು ಅದನ್ನು ಒತ್ತಿ ಹೇಳುತ್ತಿದ್ದೇನೆ ನೀವು ವಿಮಾನವನ್ನು ವಿನ್ಯಾಸಗೊಳಿಸುವಾಗ ಈ ಅಂಶಗಳು ನೆನಪಿನಲ್ಲಿಡಿ ಕ್ರೂಸ್ನ ಪ್ರಾರಂಭದಲ್ಲಿ 0 2 ನಿಮಗೆ W2W1 is 0 985 ಅನ್ನು ಹೊಂದುವ ನಿರೀಕ್ಷೆಯಿದೆ ಎಂದು ಈ ಅಂಕಗಳು ಹೇಳುತ್ತವೆ ಇದರರ್ಥ ಈ 1 ಮೈನಸ್ 0 985 ಯಾವುದೇ ಸಂಖ್ಯೆಯು ಯಾವುದೇ ತೂಕದ ವಿಮಾನದಲ್ಲಿ ನಾನು ಗುಣಿಸಿದರೆ ನಾನು ಕ್ರೂಸ್ನಲ್ಲಿ ತೂಕವನ್ನು ಪಡೆಯುತ್ತೇನೆ ಅಥವಾ ಯಾವುದೇ ಅವಶ್ಯಕತೆಗಾಗಿ W ತುಂಬಾ ಇರಬೇಕೆಂದು ನಾನು ಬಯಸಿದರೆ ನಾನು ತೆಗೆದುಕೊಳ್ಳುತ್ತೇನೆ ಈ ಕಾರ್ಯಾಚರಣೆಗೆ ಹೋದ ನಂತರ ನೀವು ಸಾಕಷ್ಟು ಗುರಿ ಹೊಂದಿದ್ದೀರಿ ಆದ್ದರಿಂದ ನಾನು ಟೇಕ್ ಆಫ್ ಷರತ್ತುಗಳಾಗಿ ಪರಿವರ್ತಿಸಬೇಕಾದ ಎಲ್ಲಾ ಡೇಟಾವನ್ನು ನೀವು ಇಲ್ಲಿಂದ ಇಲ್ಲಿಗೆ ಪ್ರಯಾಣಿಸುವಾಗ ನೀವು ಆಸಕ್ತಿದಾಯಕವಾಗಿ ಕಾಣುವಿರಿ 3ne ಪಾಯಿಂಟ್ ಹೇಳೋಣ ಇಂಧನ ಬಳಕೆ ಇರುತ್ತದೆ ಹಾಗಾದರೆ ಯಾವ WS takeoff ತೆಗೆದುಕೊಳ್ಳಬೇಕು ಆದ್ದರಿಂದ ನೀವು ಸರಾಸರಿಯನ್ನು ತೆಗೆದುಕೊಳ್ಳಿ ಡಿಸೈನರ್ನ ವಿಧಾನ ಏನು ಎಂದು ಅರ್ಥಮಾಡಿಕೊಳ್ಳುವುದು ತುಂಬಾ ಸರಳವಾಗಿದೆ ಈಗ ನಾನು ಇಲ್ಲಿಂದ ಮತ್ತೆ ಹಿಂದಕ್ಕೆ ಹೋದರೆ ನಾನು ಒತ್ತಡಕ್ಕೆ ಬದಲಾಯಿಸುತ್ತೇನೆ ಏಕೆಂದರೆ ನಾವು W ಅಥವಾ T W ಟೇಕ್ ಆಫ್ ಬಗ್ಗೆ ಸ್ವಲ್ಪ ಹೆಚ್ಚು ಮಾತನಾಡುತ್ತೇವೆ ಎಂದು ನಾನು ಹೇಳಿದೆ ಮತ್ತು ನಾನು ನಿಮಗೆ ಹೇಳಿದ್ದರಿಂದ ನೀವು TWಅನ್ನು ಯೋಚಿಸುವಾಗಲೆಲ್ಲಾ TWಅನ್ನು ಪ್ರತ್ಯೇಕವಾಗಿ ನೋಡಬಾರದು WS ಬಗ್ಗೆ ಯೋಚಿಸಿ ನಾವು ಅದನ್ನು ಅಭ್ಯಾಸವಾಗಿ ಮಾಡುತ್ತೇವೆ ಅದಕ್ಕಾಗಿಯೇ ನಾನು TW ನಿಂದ WS ಮೂಲಕ ಮತ್ತೆ TW ಗೆ ಹಿಂತಿರುಗುತ್ತಿದ್ದೇನೆ TW ಅನ್ನು ಪ್ರತ್ಯೇಕವಾಗಿ ಯೋಚಿಸುವ ತಪ್ಪನ್ನು ಎಂದಿಗೂ ಮಾಡಬಾರದು ಎಂಬ ಭಾವನೆಯನ್ನು ನಿಮಗೆ ನೀಡಲು TW ತಕ್ಷಣವೇ WS ಏನೆಂದು ಪರಿಶೀಲಿಸಿ ಹುಡುಕುತ್ತಿದ್ದೇನೆ CL ನಂತೆ CLCD ಪ್ರತ್ಯೇಕವಾಗಿ ಸಿಡಿ ಎಂದು ಯೋಚಿಸುವುದಿಲ್ಲ ಎಂದು ನೀವು ಭಾವಿಸುವ ಕ್ಷಣ ಆದ್ದರಿಂದ CLCD ನೀವು ನೋಡಬೇಕು ಆದ್ದರಿಂದ ವಿನ್ಯಾಸಕನಿಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ಅದು ನನ್ನ ಅಭಿಪ್ರಾಯದಲ್ಲಿ ಸರಿಯಾದ ಮಾರ್ಗವಾಗಿದೆ ಆದ್ದರಿಂದ ನಾನು ಟಿ ಡಬ್ಲ್ಯೂ ಟೇಕ್ಆಫ್ ಮಾಡಲು ಹೋದರೆ ನಾನು ಇದೇ ರೀತಿಯದ್ದಾಗಿದ್ದರೆ ಡಬ್ಲ್ಯೂ ಟೇಕ್ಆಫ್ ಅನ್ನು ಹೇಗೆ ಸರಿಪಡಿಸುವುದು ಎಂದು ನಾವು ಅರ್ಥಮಾಡಿಕೊಂಡಿದ್ದೇವೆ ಏಕೆಂದರೆ ನೀವು ಇಲ್ಲಿ ಡಬ್ಲ್ಯೂ ಕ್ರೂಸ್ ಅನ್ನು ಸ್ವಲ್ಪ ಮೌಲ್ಯವನ್ನು ಹೊಂದಿರುತ್ತೀರಿ ಅದನ್ನು ಡಬ್ಲ್ಯೂ ಟೇಕ್ಆಫ್ ಆಗಿ ಪರಿವರ್ತಿಸಿ ಇಲ್ಲಿ ನೀವು ಸಮುದ್ರ ಮಟ್ಟದಲ್ಲಿ ಸ್ವಲ್ಪ ಒತ್ತಡವನ್ನು ಹೊಂದಿದ್ದೀರಿ ಆದ್ದರಿಂದ ಟಿ ಡಬ್ಲ್ಯೂ ಎಷ್ಟು ಎಂದು ನಿಮಗೆ ತಿಳಿದಿದೆ ಆದರೆ ಟಿ ಡಬ್ಲ್ಯೂ 2 ಕ್ಕೆ ಅಗತ್ಯವಿರುತ್ತದೆ ಇದು CLCD ಸಮನಾಗಿರುವ ಕ್ರೂಸ್ ಹೊರತುಪಡಿಸಿ ಏನೂ ಅಲ್ಲ ಮತ್ತು ಈ ಮೌಲ್ಯವು ಸುಮಾರು 0 08 ಆಗಿರಬಹುದು ನಾನು CLCD ಮೂಲಕ 10 ಕ್ಕಿಂತ ಹೆಚ್ಚು 0 08 ರಷ್ಟಿದ್ದರೆ 0 1 ಸಂಖ್ಯೆ ಏನೇ ಇರಲಿ ಆದ್ದರಿಂದ ಈ ಹಂತದಲ್ಲಿ ಸೂಚಿಸಲಾದ ಅವಶ್ಯಕತೆಯಾಗಿದೆ ಆದರೆ TW ಏನಾಗುತ್ತದೆ ನಾನು ಹೇಳುತ್ತಿದ್ದಂತೆ ಈ ಎಲ್ಲ ಅವಶ್ಯಕತೆಗಳನ್ನು ಟಿ ಡಬ್ಲ್ಯೂ ಟೇಕ್ಆಫ್ ಆಗಿ ಪರಿವರ್ತಿಸಬೇಕು ಅಥವಾ WS ಟೇಕ್ಆಫ್ ಆಗಬೇಕು ಈ ತಿಳುವಳಿಕೆಯು ಎತ್ತರಕ್ಕೆ ಬದಲಾಗುತ್ತದೆ ಆದ್ದರಿಂದ ನೀವು ಎಂಜಿನ್ ಅನ್ನು ನೋಡಬೇಕು ಮತ್ತು ನನಗೆ ಟಿ ಡಬ್ಲ್ಯೂ ಕೆಲವು ಸಂಖ್ಯೆ ಬೇಕು ಎಂದು ನಾನು ನೋಡುತ್ತೇನೆ TW ಕ್ರೂಸ್ ಎತ್ತರದಲ್ಲಿದೆ ಎಂದು ನಾನು ನೋಡೋಣ 10000 ಅಡಿಗಳಷ್ಟು ಗಾಳಿಯ ಸಾಂದ್ರತೆಗೆ ಸಮಾನವಾದ ರೋ ಎಂದು ಹೇಳೋಣ ಇದು ಪ್ರತಿ ಮೀಟರ್ ಘನಕ್ಕೆ 0 7 ಕೆಜಿ ಇರಬಹುದು ಮತ್ತು ಆ ಎತ್ತರದಲ್ಲಿ ಲಭ್ಯವಿರುವ ಒತ್ತಡವು ಸಮುದ್ರ ಮಟ್ಟದಲ್ಲಿ ಲಭ್ಯವಿರುವ ಒತ್ತಡವಾಗುವುದಿಲ್ಲ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಎತ್ತರದ ಪರಿಣಾಮವನ್ನು ಇಲ್ಲಿಂದ ಸಮುದ್ರ ಮಟ್ಟಕ್ಕೆ ತೆಗೆದುಕೊಳ್ಳುವುದನ್ನು ನೀವು ಮತ್ತೆ ಪರಿವರ್ತಿಸಬೇಕು ಆದ್ದರಿಂದ ನಾನು ಟಿ ಡಬ್ಲ್ಯೂ ಟೇಕ್ ಆಫ್ ಬಗ್ಗೆ ಮಾತನಾಡುವಾಗ ನಾನು ಎಲ್ಲರೂ ಮಾತನಾಡುತ್ತಿದ್ದೇನೆ ಸಮುದ್ರ ಉದಾಹರಣೆಯನ್ನು ಉಲ್ಲೇಖಿಸಿ ನೀವು ಟಿ ಡಬ್ಲ್ಯೂ ವಿಮಾನವನ್ನು ವಿನ್ಯಾಸಗೊಳಿಸಿದರೆ ನೀವು ಆದರೆ ನೀವು ಲೇಹ್ ಅಥವಾ ಕೆಲವನ್ನು ತೆಗೆದುಕೊಳ್ಳಲು ಹೊರಟಿದ್ದೀರಿ ನೀವು ಅದನ್ನು ಸರಿಪಡಿಸಬೇಕಾದ ಸ್ಥಳಗಳು ಏಕೆಂದರೆ ಅದು ಸಮುದ್ರಮಟ್ಟದ ಪರಿಸ್ಥಿತಿಗಳು ಸರಿಯಾಗಿಲ್ಲ ಆದ್ದರಿಂದ ನೀವು ಏನು ಮಾಡುತ್ತೀರಿ ಚಾರ್ಟ್ ಅನ್ನು ನೋಡುವ ಒತ್ತಡವನ್ನು ನೀವು ಸಾಮಾನ್ಯವಾಗಿ ಸರಿಪಡಿಸುತ್ತೀರಿ ಅದು ಸಾಮಾನ್ಯವಾಗಿ ಸಮುದ್ರ ಮಟ್ಟದಲ್ಲಿ ಸಾಂದ್ರತೆಯಿಂದ ಎತ್ತರದಲ್ಲಿ ಸಾಂದ್ರತೆಯನ್ನು ಅನುಸರಿಸುತ್ತದೆ ಏಕೆಂದರೆ ನೀವು ಹೆಚ್ಚಾಗುತ್ತಾ ಹೋದಂತೆ ಗಾಳಿಯ ಸಾಂದ್ರತೆಯು ಜಾಹೀರಾತನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ನಿಮ್ಮ ಒತ್ತಡವೂ ಬದಲಾಗುತ್ತದೆ ಮಾಪನಾಂಕ ನಿರ್ಣಯ ಚಾರ್ಟ್ ಎಂಜಿನ್ ತಯಾರಿಕೆ ಈ ಚಾರ್ಟ್ ಅನ್ನು ನೀಡುತ್ತದೆ ಮತ್ತು ಆ ವಸ್ತುಗಳು ಲಭ್ಯವಿದೆ ಆದರೆ ಡಿಸೈನರ್ ಆಗಿ ನಿಮಗೆ ಸರಿಸುಮಾರು ತಿಳಿದಿದೆ ಅದು ಆ ಹಕ್ಕನ್ನು ಅನುಸರಿಸುತ್ತದೆ ಆದ್ದರಿಂದ ನಿಮ್ಮ ಆರಂಭಿಕ ಪರಿಕಲ್ಪನೆ ಇದರ ಆಧಾರದ ಮೇಲೆ ಪರಿಕಲ್ಪನಾ ವಿನ್ಯಾಸವನ್ನು ನೀವು ಆರಿಸಿಕೊಳ್ಳಿ ಮತ್ತು ನಂತರ ಯಾವಾಗಲೂ ಲಭ್ಯವಿರುವ ಚಾರ್ಟ್ ಅನ್ನು ನೋಡಿ ಆದ್ದರಿಂದ ಈ ತಿಳುವಳಿಕೆಯೊಂದಿಗೆ ನಾನು ಅದನ್ನು ಸ್ವಲ್ಪ ಹೆಚ್ಚು ಪಚಾರಿಕಗೊಳಿಸಲು ಪ್ರಯತ್ನಿಸಿದರೆ ನಾನುTW Takeoff ಅನ್ನು ಟಿ ಡಬ್ಲ್ಯೂ ಕ್ರೂಸ್ಗೆ ಸಮನಾಗಿ ಬರೆಯಬಹುದು ನಾನು ಕ್ರೂಸ್ ಬಗ್ಗೆ ಮಾತನಾಡುತ್ತಿದ್ದರೆ ನಾನು ಕ್ರೂಸ್ ಅನ್ನು ಟಿ ಡಬ್ಲ್ಯೂ ಕ್ರೂಸ್ಗೆ ಪರಿವರ್ತಿಸುತ್ತಿದ್ದೇನೆ ಟಿ ಡಬ್ಲ್ಯೂ ಟೇಕ್ಆಫ್ ಮಾಡಲು ಏಕೆಂದರೆ ಕ್ರೂಸ್ನಲ್ಲಿ ಒತ್ತಡ ಮತ್ತು ಡಬ್ಲ್ಯೂ ಎರಡನ್ನೂ ಷರತ್ತುಗಳನ್ನು ತೆಗೆದುಕೊಳ್ಳಲು ಅನುವಾದಿಸಬೇಕಾಗಿದೆ ಆದ್ದರಿಂದ ಇದು ಟಿ ಕ್ರೂಸ್ನಿಂದ W cruiseby W takeoff into T takeoff by T cruise ಗುಣಿಸಲ್ಪಡುತ್ತದೆ ಇದನ್ನು ನೆನಪಿನಲ್ಲಿಡಿ ಮತ್ತು ಇದಕ್ಕಾಗಿ ಡಿಸೈನರ್ ಆಗಿ ಕೆಲವು ಸಂಖ್ಯೆಯನ್ನು ಹೊಂದಿರಬೇಕು ಮತ್ತು ಟಿ ಡಬ್ಲ್ಯೂ ಎಷ್ಟು ತೆಗೆದುಕೊಳ್ಳುತ್ತದೆ ಎಂದು ನಿಮಗೆ ತಿಳಿದಿದೆ ಎಂಜಿನ್ ಸಮುದ್ರ ಮಟ್ಟದ ಪರಿಸ್ಥಿತಿಗಳಲ್ಲಿ ತಲುಪಿಸಲು ಸಾಧ್ಯವಾಗುತ್ತದೆ ಇದು ಒಂದು ನಾನು ಯೋಚಿಸಿದ್ದೇನೆ ಮತ್ತು ಎರಡನೆಯ ವಿಷಯವನ್ನು ನಾನು ಉಲ್ಲೇಖಿಸಿದ್ದೇನೆ ಕೊನೆಯ ತರಗತಿಯಲ್ಲಿ ನಾವು Vmax ಬಗ್ಗೆ ಮಾತನಾಡುತ್ತಿದ್ದೇವೆ ನಾವು ಒಂದು ಪ್ರಶ್ನೆಯನ್ನು ಕೇಳುತ್ತಿದ್ದೇವೆ ವಿಮಾನವು Vmax ನಲ್ಲಿ ಹಾರಲು ಸಾಕಷ್ಟು ಪ್ರಬಲವಾಗಿದೆ ಎಂದು ಅರ್ಥೈಸಿಕೊಳ್ಳುತ್ತೇವೆ ಅಂದರೆ ವಿಮಾನವು ತಡೆದುಕೊಳ್ಳುವಷ್ಟು ಪ್ರಬಲವಾಗಿದೆ ಕ್ರಿಯಾತ್ಮಕ ಒತ್ತಡ ಮತ್ತು ಶಕ್ತಿಗಳು ಅದು ಹಾರಾಡುವ ಎತ್ತರದ ವೇಗ ಮತ್ತು ವೇಗದ ಸಂಯೋಜನೆಯಾಗಿದೆ ಆದ್ದರಿಂದ ಮೂಲಭೂತವಾಗಿ ಇದು ಥ್ರಸ್ಟ್ ಮತ್ತು ಡ್ರ್ಯಾಗ್ ಆಗಿದ್ದರೆ ಮತ್ತು ಅದು ಈ ರೀತಿ ಹೋದರೆ ಮತ್ತು ಒತ್ತಡವು ಸ್ಥಿರವಾಗಿರುತ್ತದೆ ಎಂದು ನಾವು ತಿಳಿದಿದ್ದೇವೆ ಎಂದು ನಾವು ಕಂಡುಕೊಂಡಿದ್ದೇವೆ V Thrust ದೊಂದಿಗೆ ನಾನು ಬದಲಾಗುತ್ತಿಲ್ಲ ವಿಶಿಷ್ಟವಾಗಿ ಜೆಟ್ ಎಂಜಿನ್ ನಡವಳಿಕೆಯು Vmaxಪೂರ್ಣ ಥ್ರೊಟಲ್ಗೆ ಅನುರೂಪವಾಗಿದೆ ಎಂದು ನಾನು ಹೇಳುವ ಹಂತ ಇದು ಆದ್ದರಿಂದ ಒತ್ತಡವು ನಾನು ನೀಡಿದ full throttle ಎಂದು ಊಹಿಸಿ ಆದರೆ ಇದು rho 2 ಕ್ಕೆ ಸಮನಾದ ರೋಗೆ Vmax ಅನ್ನು ಹೊಂದಲು ಬಯಸಿದರೆ ಇದು ಸಮುದ್ರಮಟ್ಟದ ರೋ 1 ಗೆ ಸಮನಾದ ಎತ್ತರದಲ್ಲಿದ್ದರೆ ನೆನಪಿಡಿ ಆ ಸಂದರ್ಭದಲ್ಲಿ 10000 ಅಡಿಗಳನ್ನು ಹೇಳೋಣ ಏನಾಗಬಹುದು ಇದು ಎರಡೂ ಬದಲಾಗುತ್ತದೆ ಮತ್ತು ಈ ಮನುಷ್ಯನು ಕೆಳಗೆ ಬರಲು ಪ್ರಯತ್ನಿಸುತ್ತಾನೆ ಮತ್ತು ಇದು ಈ ರೀತಿ ಬದಲಾಯಿಸಲು ಪ್ರಯತ್ನಿಸುತ್ತದೆ ಏಕೆಂದರೆ ಗಾಳಿಯ ಸಾಂದ್ರತೆಯು ಕಡಿಮೆ ಸಾಂದ್ರತೆ ಗಾಳಿಯ ಸಾಂದ್ರತೆ ಕಡಿಮೆ ಎಂದರೆ ಡ್ರ್ಯಾಗ್ ಭಾಗವು ಕಡಿಮೆ ಇರುತ್ತದೆ ಆದಾಗ್ಯೂ ಅದೇ ಸಮಯದಲ್ಲಿ ಎಂಜಿನ್ನಿಂದ ಲಭ್ಯವಿರುವ ಒತ್ತಡವು ಕಡಿಮೆಯಾಗಿ ಅದು ಕೆಳಗಿಳಿಯುತ್ತದೆ ಆದ್ದರಿಂದ ಈ ಹಂತವು ಬದಲಾಗುತ್ತದೆ ಆದ್ದರಿಂದ ನೀವು ಎಚ್ಚರಿಕೆಯಿಂದ ನೋಡಬೇಕಾದ ಪ್ರಮುಖ ವಿಷಯಗಳು ಮತ್ತು ನೀವು ಅದೇ CL ನಲ್ಲಿ ಹಾರಲು ಬಯಸಿದರೆ ನಿಮಗೆ ಅಭಿವ್ಯಕ್ತಿ ತಿಳಿದಿದೆ ಸಮಾನ ವೇಗವನ್ನು ಹೇಗೆ ಪಡೆಯುವುದು ಎಂದು ನಿಮಗೆ ತಿಳಿದಿದೆ ನಾನು ಏನು ನಾನು ಕೊನೆಯ ತರಗತಿಗೆ ಹೇಳುತ್ತಿದ್ದೇನೆ ಒಮ್ಮೆ ನಾವು ಅದನ್ನು ಮರಳಿ ಬರಲು ಬಯಸುತ್ತೇವೆ ಒಮ್ಮೆ ನೀವು ಎಳೆಯಲು ಸಮಾನವಾದ ಒತ್ತಡವನ್ನು ಹೇಳಿದ್ದೀರಿ ಎಂದು ನಾನು ಹೇಗೆ ಕಂಡುಕೊಳ್ಳುತ್ತೇನೆ ಆದ್ದರಿಂದ ಅದು ಸಿಡಿ ನಾಟ್ ಪ್ಲಸ್ ಕೆ ಸಿಎಲ್ ಸ್ಕ್ವೇರ್ ಆದ್ದರಿಂದ ಸಿಎಲ್ ಸ್ಕ್ವೇರ್ ಬೈ ಪೈ aspect ratio e ಮತ್ತು cl ನಿಮಗೆ ಡೈನಾಮಿಕ್ ಪ್ರೆಶರ್ half ರೋ ವಿ ಸ್ಕ್ವೇರ್ ಅನ್ನು ಎಸ್ ಆಗಿ W ಗೆ ಸಮನಾಗಿ ತಿಳಿದಿದೆ ಈಗ ನೀವು ಅದನ್ನು ಬರೆದ ನಂತರ ಅದನ್ನು drag polar drag polar ಈ ರೀತಿ ವಿಸ್ತರಿಸಿ ಕಡಿಮೆ ವೇಗದ ಸಮತಲ ರೆಕ್ಕೆ ದೀರ್ಘವೃತ್ತದ ರೆಕ್ಕೆ ಬಳಿ ಇರಲು ಹೆಣಗಾಡುತ್ತಿದೆ ಮತ್ತು ಖಂಡಿತವಾಗಿಯೂ ಅದು ಕಡಿಮೆ ವೇಗವನ್ನು ಹೊಂದಿರುತ್ತದೆ ಆದರೆ ಈ ಡ್ರ್ಯಾಗ್ ಮತ್ತು ಈ ಸಮೀಕರಣಕ್ಕೆ ಹೊಂದುವ ಈ ಒತ್ತಡ ಎಷ್ಟು ಎಂದು ನಾನು ನೋಡಲು ಬಯಸಿದಾಗ ಆದ್ದರಿಂದ Vmax ಗಾಗಿ ನಾನು Tmax ಗೆ ನೀಡಿದ ಪ್ರಶ್ನೆಯನ್ನು ಕೇಳುತ್ತೇನೆ ಪೂರ್ಣ ಥ್ರೊಟಲ್ಗೆ q ಅನಂತತೆಯನ್ನು ನೀಡಲಾಗುತ್ತದೆ ಅದು ಕ್ರಿಯಾತ್ಮಕ ಒತ್ತಡವಾಗಿದೆ ಅದು ನಾನು Vmax ಹೆಚ್ಚಿನ ವೇಗದ ಬಗ್ಗೆ ಮಾತನಾಡುವಾಗಲೆಲ್ಲಾ ನಾನು ಯಾವಾಗಲೂ ಯೋಚಿಸುತ್ತೇನೆ ತಕ್ಷಣ ನೀವು ಸಾಕಷ್ಟು ಜಾಗರೂಕರಾಗಿರಬೇಕು ನೀವು ಪರಿಭಾಷೆಯಲ್ಲಿ ಯೋಚಿಸಲು ಪ್ರಾರಂಭಿಸಬೇಕು ಕ್ರಿಯಾತ್ಮಕ ಒತ್ತಡ ಏಕೆಂದರೆ ರಚನಾತ್ಮಕ ಮಿತಿ ಕ್ರಿಯಾತ್ಮಕ ಒತ್ತಡದಿಂದ ಬರುತ್ತದೆ ಸರಿ ಆದ್ದರಿಂದ ನಾನು ಇದನ್ನು ಮಾಡಿದ್ದೇನೆ ಆ ಅಭಿವ್ಯಕ್ತಿ ಬರುತ್ತದೆ ಈ TA by W max into W by S plus W by S TA by W max minus 4 CD naught by pi aspect ratio e ಮತ್ತು ಇದು ಶಕ್ತಿಯ ಅರ್ಧದಷ್ಟು ಆಂಡರ್ಸನ್ ಪುಸ್ತಕ ಇಂಟ್ರೊಡಕ್ಷನ್ ಟು ಫ್ಲೈಟ್ ಅನ್ನು ಉಲ್ಲೇಖಿಸಬಹುದು ಎಂದು ನಾನು ನಿಮಗೆ ಹೇಳಿದ್ದೇನೆ ವಾಸ್ತವವಾಗಿ ನಿಮಗೆ ಇದು ಅಗತ್ಯವಿಲ್ಲ ನೀವು ಇದನ್ನು ಇಲ್ಲಿಂದಲೂ ಮಾಡಬಹುದು ನಾನು ಇದನ್ನು ಚರ್ಚಿಸುವಾಗ ನೀವು Vmax ಅನ್ನು ಹೆಚ್ಚಿಸಲು ಬಯಸಿದರೆ Vmax Ta by W ಬಲಕ್ಕೆ ಹೆಚ್ಚಾಗಬೇಕು ಮತ್ತು W by S ಸಹ ಹೆಚ್ಚಾಗಬೇಕು ಎಂದು ನೀವು ನೋಡುತ್ತೀರಿ WS ಹೆಚ್ಚಳ ಎಂದರೆ S ಕಡಿಮೆ ಏನು ಆದ್ದರಿಂದ ಡ್ರ್ಯಾಗ್ ಕಡಿಮೆ ಸ್ವಾಭಾವಿಕವಾಗಿ Vmax ಹೆಚ್ಚಾಗುತ್ತದೆ ಆದ್ದರಿಂದ ಇದು ಸ್ಥಿರವಾಗಿದೆ ಇದು ಸರಳವಾದ ಕಾರಣಗಳಿಗಾಗಿ ಈ ಪದ ಯಾವುದು ಎಂಬುದರ ಬಗ್ಗೆ ನಾವು ತಲೆಕೆಡಿಸಿಕೊಂಡಿದ್ದೇವೆ ನಾವು TW ಬಗ್ಗೆ ಮಾತನಾಡುತ್ತಿದ್ದೇವೆ ನಾವು WS ಬಗ್ಗೆ ಮಾತನಾಡುತ್ತಿದ್ದೇವೆ ಆದರೆ ಆ ವಾಯುಬಲವೈಜ್ಞಾನಿಕತೆ ಎಲ್ಲಿದೆ ಆ ವಾಯುಬಲವೈಜ್ಞಾನಿಕ ದಕ್ಷತೆ ಎಲ್ಲಿದೆ ನಾನು Vmax ಅನ್ನು ಹೇಗೆ ಸಾಧಿಸುವುದು ಎಂದು ಸಹ ನಿರ್ದೇಶಿಸುತ್ತದೆ ಕಲ್ಪನಾತ್ಮಕವಾಗಿ ಡ್ರ್ಯಾಗ್ ಕಡಿಮೆಯಾಗಿದ್ದರೆ ನೀವು ವೇಗವಾಗಿ ಬಲವನ್ನು ಹೆಚ್ಚಿಸಬಹುದು ಆದ್ದರಿಂದ ಎಲ್ಲೋ CLCD ಪಾತ್ರವನ್ನು ವಹಿಸಬೇಕಾಗಿದೆ ಎಲ್ಲೋ ಅದು ಅಡಗಿಕೊಳ್ಳಬೇಕು ಅದು ಯಾವುದೇ ವಿಮಾನ ವಿನ್ಯಾಸ LDmax ನ ಯಾವುದೇ ಅಭಿವ್ಯಕ್ತಿ ಸ್ಪಷ್ಟವಾಗಿ ಅಥವಾ ಸೂಚ್ಯವಾಗಿ ಇರುತ್ತದೆ ಮತ್ತು ಡಿಸೈನರ್ ಅದರ ಗರಿಷ್ಠ ಲಾಭವನ್ನು ಪಡೆಯುತ್ತಾರೆ ಆದ್ದರಿಂದ ನೀವು ವಿನ್ಯಾಸಗೊಳಿಸುವಾಗಲೆಲ್ಲಾ ವಿಶ್ಲೇಷಣಾತ್ಮಕ ಅಭಿವ್ಯಕ್ತಿ ನೋಡಿದಾಗ LDmax ಎಲ್ಲಿದೆ ಎಂದು ನೋಡಲು ಪ್ರಯತ್ನಿಸಿ WS ಅವರು ಏನು ಮರೆಮಾಡುತ್ತಿದ್ದಾರೆ ಅವು ಆರಂಭಿಕ ವಿನ್ಯಾಸ ನಿಯತಾಂಕಗಳಾಗಿವೆ ಇವು ಡಿಸೈನರ್ ಸುಲಭವಾಗಿ ಬಲವನ್ನು ಆರಿಸಿಕೊಳ್ಳಬಹುದು ನಾವು ನಿರ್ಧರಿಸಿದ ಆರಂಭಿಕ ಭಾಗದಲ್ಲಿ ನೆನಪಿಡಿ LDmax ಮೌಲ್ಯವನ್ನು ಸರಿಸುಮಾರು ಪಡೆಯುವುದು ಹೇಗೆ ಆದ್ದರಿಂದ ನಾನು ನಿಮಗೆ ಹೇಳಿದ ವ್ಯಾಯಾಮವು ನಿಮ್ಮಲ್ಲಿ ಎಷ್ಟು ಮಂದಿ ಇದನ್ನು ಮಾಡಿದ್ದೀರಿ ಎಂದು ನನಗೆ ತಿಳಿದಿಲ್ಲ ಆದರೆ ಅದನ್ನು ಮಾಡಲು ನನಗೆ ಅವಕಾಶ ಮಾಡಿಕೊಡಿ ಈ ಅಭಿವ್ಯಕ್ತಿ 4 CD naughtby pie aspect ratio ನಾನು ನೋಡಿದರೆ ನಾನು CLCDನಲ್ಲಿ ಗರಿಷ್ಠವಾಗಿ ಹಾರಾಟ ನಡೆಸುತ್ತಿದ್ದೇನೆ ಎಂದು ಭಾವಿಸೋಣ CLCD ಗರಿಷ್ಠದಿಂದ ಹಾರುವ ಅರ್ಥವೇನು ನಾನು ವಿಹಾರ ಮಾಡುತ್ತಿದ್ದರೆ W by CL by CD ಸಮನಾಗಿ ಅಗತ್ಯವಿರುವ ಒತ್ತಡಕ್ಕೆ T ಸಮಾನ ಎಂದು ನನಗೆ ತಿಳಿದಿದೆ ಆದ್ದರಿಂದ ನಾನು CL by CD maxನಿಂದ ಹಾರಾಟ ನಡೆಸುತ್ತಿದ್ದೇನೆ ಎಂದು ನಾನು ಹೇಳಿದಾಗ ಇದರರ್ಥ ನಾನು ಒತ್ತಡದ ಅಗತ್ಯವಿರುವ ಕನಿಷ್ಠ ಹಕ್ಕಿನ ಬಗ್ಗೆ ಮಾತನಾಡುತ್ತಿದ್ದೇನೆ ಮತ್ತು CL by CD max ವಾಯುಬಲವೈಜ್ಞಾನಿಕವಾಗಿರುವಾಗ ನೀವು ವಾಯುಬಲವೈಜ್ಞಾನಿಕವಾಗಿ ಹೆಚ್ಚು ಪರಿಣಾಮಕಾರಿಯಾದ ಸಂರಚನೆಯನ್ನು ಹೇಳುತ್ತೀರಿ ಮತ್ತು ನಿಮಗೆ CLCD ನಿಮ್ಮ ಕಾರ್ಯಕ್ಷಮತೆಯ ಕೋರ್ಸ್ನಲ್ಲಿ ನೀವು ಮಾಡಿದ ಈ ಕಾರ್ಯವನ್ನು CL equal to under root CD naught ಸಮನಾಗಿ CLನಲ್ಲಿ ಹಾರಿಸಬೇಕಾಗಿದೆ ಇದರರ್ಥ ನೀವು CLನಲ್ಲಿ ಹಾರಾಟ ನಡೆಸಬೇಕು ಎಂದರೆ ನಿಮ್ಮ induced ಡ್ರ್ಯಾಗ್ ಗುಣಾಂಕ ಮತ್ತು Parasite ಡ್ರ್ಯಾಗ್ ಅವು ಸಮಾನ ಪ್ರಮಾಣದಲ್ಲಿರುತ್ತವೆ ಆದ್ದರಿಂದ CL by CD max clcd ನಿಂದ ಏನೂ ಇಲ್ಲ ಮತ್ತು CL by CD max ಎಂದರೇನು ಎಂದು ನಾನು ನೋಡುತ್ತೇನೆ ಅದು under root CD naught by K by CD ಅಡಿಯಲ್ಲಿರುವುದಿಲ್ಲ ಮತ್ತು CL by CD ಗರಿಷ್ಠವಾಗಿದ್ದಾಗ ನಾನು ಅದನ್ನು ನೋಡಬಹುದು ಎಂದು ನಿಮಗೆ ತಿಳಿದಿದೆ CD naught plus k CL square ರ್ ಸಮಾನವಾಗಿರುತ್ತದೆ ಆದ್ದರಿಂದ ಇದು CDo plus CDo ಸಮನಾಗಿರುತ್ತದೆ ಅದು 2CDo ಸರಿ ಆದ್ದರಿಂದ ನಾನು ಈಗ ಇದನ್ನು under root CDo by K divided by 2CDo ಇದನ್ನು ಬರೆಯುತ್ತೇನೆ ಮತ್ತು ನಿಮ್ಮ ಗಮನವನ್ನು ಇಲ್ಲಿ ಇರಿಸಿ ಈ ಸಂಖ್ಯೆಯ ಸಂಖ್ಯೆಯು ವಾಯುಬಲವೈಜ್ಞಾನಿಕವಾಗಿ ನಮಗೆ ಏನು ಹೇಳುತ್ತದೆ ಎಂಬುದನ್ನು ನಾವು ನೋಡಲು ಬಯಸುತ್ತೇವೆ ಆದ್ದರಿಂದ ಈಗ ನಾನು CL by CD max ಬರೆದರೆ ಅದು ಏನೂ ಅಲ್ಲ ಆದರೆ L by Dmax under root CD naught by Kby 2 CD naught ಸಮನಾಗಿರುತ್ತದೆ ಆದ್ದರಿಂದ ನಾನು CL by CDsquare ಅನ್ನು ತೆಗೆದುಕೊಂಡರೆ ಅದು ಗರಿಷ್ಠ L by D max square CD naughtby K divided by 4 CD naught ಸಮನಾಗಿರುತ್ತದೆ ಮತ್ತು ಕೆ ಎಂದರೇನು ಆದ್ದರಿಂದ K is one by pi aspect ratio e ಮತ್ತು ದಯವಿಟ್ಟು ಆ ಪದವನ್ನು ಮರೆಯಬೇಡಿ ನಾವು ಇಲ್ಲಿ ಹುಡುಕುತ್ತಿರುವುದನ್ನು 4 CD naught by pi aspect ratio e ಆದ್ದರಿಂದ ನಾನು ಇದನ್ನು ಮಾಡಿದರೆ ನಾನು CDo ಹೆಚ್ಚಾಗುತ್ತದೆ ಆದ್ದರಿಂದ ಇದು L by D max square pi aspect ratio e by 4 CD naught ಸಮನಾಗಿರುತ್ತದೆ ಇದನ್ನು ಪರಿಶೀಲಿಸು ಇದು ಒಂದು 4 CD naught ಆಗುತ್ತದೆ ಆದ್ದರಿಂದ ಇದು 4 CD naughtby K equal to L by D max squareor L by D square max CL by CD square equal to L by D max square C D naught by k by 4 CD naught square ನೀವು cd ರದ್ದುಗಳಿಸುತ್ತೀರಿ ನಾನು L by D square max pi aspect ratio e by 4 CD naught ಅನ್ನು ಸಮನಾಗಿ ಪಡೆಯುತ್ತೇನೆ ಆದ್ದರಿಂದ ಆ ಅಭಿವ್ಯಕ್ತಿಯಲ್ಲಿ ಈಗ ನಾನು ಇಲ್ಲಿಗೆ ಬಂದರೆ ನಾವು ಈ ಪದವನ್ನು ಹುಡುಕುತ್ತಿದ್ದೇವೆ ಮತ್ತು ನೀವು ನೋಡುವ ಈ ಪದವು ಏನೂ ಅಲ್ಲ ಆದರೆ ಇದರ ಹಿಮ್ಮುಖವಾಗಿದೆ ಆದ್ದರಿಂದ ಇದು i L by D max square ಯೊಂದಿಗೆ ವಿಲೋಮವಾಗಿ ಬದಲಾಗುತ್ತದೆ ಮತ್ತು ಇದು ನಕಾರಾತ್ಮಕ ಪದವಾಗಿರುವುದರಿಂದ ಆದ್ದರಿಂದ ನೀವು L by D max ಅನ್ನು ಹೆಚ್ಚಿಸಿದಾಗ ಈ ಪದದ ಗರಿಷ್ಠ ಪ್ರಭಾವ ಕಡಿಮೆಯಾಗುತ್ತದೆ ಆದ್ದರಿಂದ ಇದು ಹೆಚ್ಚಿನ Vmax ಅನ್ನು ಹೊಂದಲು ಸಹಾಯ ಮಾಡುತ್ತದೆ ಆದ್ದರಿಂದ ಈಗ ಆ ಒಗಟು ಅತಿಕ್ರಮಣವಾಗಿದೆ Vmax ಮತ್ತು TW ಸಾಧ್ಯವಾದಷ್ಟು ದೊಡ್ಡದಾದ WS ದೊಡ್ಡದಾಗಿದೆ ಆದ್ದರಿಂದ ಸಾಧ್ಯವಾದಷ್ಟು ಚಿಕ್ಕದಾದ ರೆಕ್ಕೆ ಮತ್ತು ನಾನು ಈ LDmax ಸಾಧ್ಯವಾದಷ್ಟು ಹೆಚ್ಚು ಇರಬೇಕು ವಿಶ್ಲೇಷಣಾತ್ಮಕವಾಗಿ ಇದು ತುಂಬಾ ಸುಂದರವಾಗಿ ಕಾಣುತ್ತದೆ ಆದರೆ ಈ ಎಲ್ಲಾ 3 ವಿಷಯಗಳನ್ನು ನಿಮ್ಮ ಆಸೆಗೆ ತೃಪ್ತಿಪಡಿಸುವಂತಹ ಸಂರಚನೆಯನ್ನು ಸಾಧಿಸಿ ಇರಬಹುದು ಯಾವಾಗಲೂ ಸಾಧ್ಯ ಮತ್ತು ವಿನ್ಯಾಸಕನು ಪ್ರಮುಖ ಪಾತ್ರವನ್ನು ವಹಿಸುತ್ತಾನೆ ನಾವು ಇದನ್ನು ಹೇಗೆ ಅತ್ಯುತ್ತಮವಾಗಿಸುತ್ತೇವೆ ಅದಕ್ಕಾಗಿಯೇ ನೀವು ಈ ಅಭಿವ್ಯಕ್ತಿಯನ್ನು ನೋಡುವಾಗಲೆಲ್ಲಾ ನಿಯೋಜನೆ ಸಮಸ್ಯೆಯನ್ನು ಪರಿಹರಿಸುವುದಿಲ್ಲ ನೀವು TW ಅನ್ನು ಹೆಚ್ಚಿಸಲು ಬಯಸುವ ಕ್ಷಣವು TW ಅನ್ನು ಹೆಚ್ಚಿಸುವುದರ ಅರ್ಥವೇನು ಎಂದು ನಿಮ್ಮನ್ನು ಕೇಳಿಕೊಳ್ಳಿ ಎಂದರೆ ನೀವು ದೊಡ್ಡ ಎಂಜಿನ್ಗಾಗಿ ಹೋಗುತ್ತಿರುವಿರಿ ದೊಡ್ಡ ಎಂಜಿನ್ ಕೂಡ ಹೆಚ್ಚಾಗುತ್ತದೆ ತೂಕ ವೆಚ್ಚ ಹೆಚ್ಚಾಗುತ್ತದೆ ನಿರ್ವಹಣೆ ಕಷ್ಟವಾಗಬಹುದು ನಾನು ಕಡಿಮೆ ರೆಕ್ಕೆ ಪ್ರದೇಶವನ್ನು ಹೆಚ್ಚಿಸಲು ಬಯಸಿದರೆ ಅಂದರೆ ನನಗೆ ಹೆಚ್ಚಿನ ವೇಗ ತೂಕಕ್ಕೆ ಸಮನಾದ ಲಿಫ್ಟ್ ಅನ್ನು ಸಮತೋಲನಗೊಳಿಸಲು ಹೆಚ್ಚಿನ Vstall ಮತ್ತು LD Max ಅನ್ನು ನಾನು ಬಯಸುತ್ತೇನೆ ಕೊಟ್ಟಿರುವ ಎಲ್ಲ ಸಮಯದಲ್ಲೂ ನಾನು LD Max ನಿಜವಾಗಿಯೂ ಹಾರಬಲ್ಲೆ aspect ratio ಇದು ಸಾಧ್ಯವೇ ಆದ್ದರಿಂದ ಈ ಎಲ್ಲ ಸಂಗತಿಗಳನ್ನು ನೀವು ನಿಮ್ಮ ಪ್ರಶ್ನೆಯನ್ನು ಕೇಳಬೇಕಾಗಿರುತ್ತದೆ ಮತ್ತು ಮೌನವಾಗಿ ನೀವು ಈ CDo ಇಲ್ಲಿ ನೋಡುತ್ತೀರಿ ನೀವು L by D max square ಗೆ ಸಂಬಂಧಿಸಲು ಪ್ರಯತ್ನಿಸದಿದ್ದರೆ ನೀವು CDO ಯಲ್ಲಿ ಸಮಯವನ್ನು ವ್ಯರ್ಥ ಮಾಡಲು ಪ್ರಾರಂಭಿಸಬಹುದು ಆದರೆ ದಯವಿಟ್ಟು ಅದು ತಪ್ಪುದಾರಿಗೆಳೆಯುವಂತಿರಬಹುದು ಆದ್ದರಿಂದ ನೀವು ಬಳಸುತ್ತಿರುವ ಯಾವುದೇ ವಿಶ್ಲೇಷಣಾತ್ಮಕ ಅಭಿವ್ಯಕ್ತಿ ಯಾವಾಗಲೂ ಉತ್ತಮವಾಗಿರುತ್ತದೆ ದಯವಿಟ್ಟು ಒಳಗೆ ಏನಿದೆ ಯಾವ ರೀತಿಯ ಮಾಹಿತಿಯನ್ನು ನೀವು ಸರಿಯಾಗಿ ಪಡೆಯುತ್ತೀರಿ ಎಂಬುದನ್ನು ನೋಡಿ ನಾನು ಇದನ್ನು ನಿಮಗೆ ಪ್ರಸ್ತಾಪಿಸಬೇಕು ಎಂದು ನಾನು ಭಾವಿಸಿದೆವು ಈ ವಿಶ್ಲೇಷಣಾತ್ಮಕ ಅಭಿವ್ಯಕ್ತಿಯೊಂದಿಗೆ ಡಿಸೈನರ್ ಹೇಗೆ ಆಡಬೇಕು ಎಂಬುದನ್ನು ನೋಡೋಣ ನಾನು Climb rate ಬಗ್ಗೆ ಮಾತನಾಡಿದರೆ ಒಂದು ಉದಾಹರಣೆ ನೀಡುತ್ತೇನೆ ಸಾಂಪ್ರದಾಯಿಕ ವಿಮಾನಕ್ಕೆ Climb rate ವನ್ನು ಹೇಳೋಣ ಮತ್ತು ನಾವು ಜೆಟ್ ಚಾಲಿತ ವಿಮಾನದ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಈ ಮನುಷ್ಯನು ಈ ರೀತಿ ಹೋಗುತ್ತಿದ್ದರೆ ನೀವು ಈ ಸಮೀಕರಣವನ್ನು ಬರೆದರೆ ಇದು ನಿಮಗೆ ಒಂದು ರೀತಿಯ ಎಳೆಯುವಿಕೆಯಾಗಿದೆ ಇದು ನಿಮಗೆ ಎಲ್ಲಾ ರೀತಿಯ ಅಭಿವ್ಯಕ್ತಿಗೆ ಪರಿಚಿತವಾಗಿದೆ ಇದು flight path angle ಮತ್ತು ಇದುlift ಆದ್ದರಿಂದ ನಾನು T minus D minus W sin gamma mdvby dt ಗೆ ಸಮನಾಗಿರುತ್ತದೆ ಇದು V ದಿಕ್ಕಿನಲ್ಲಿ ವೇಗವರ್ಧನೆ ಮತ್ತು ಇವು ಸಕ್ರಿಯ ಶಕ್ತಿಗಳು ಮತ್ತು ನಾನು ಸರಳವಾದ ವಿಷಯವನ್ನು ಹೇಳುತ್ತಿದ್ದೇನೆ ಮತ್ತು ಸ್ಥಿರವಾದ ಏರಿಕೆಗೆ ಹೋಗುತ್ತಿದ್ದೇನೆ ಅದು ಸ್ಥಿರ ವೇಗದ ರೆಕ್ಟಿಲಿನೀಯರ್ ಚಲನೆಯೊಂದಿಗೆ ನಾನು ಅದನ್ನು 0 ಹಾಕಿದೆ ಆದ್ದರಿಂದ T minus D W sin gammaಕ್ಕೆ ಸಮಾನವಾಗಿದೆ ಮತ್ತು ನಾನು ಇದನ್ನು T V minus D V by W ಗೆ ಸಮಾನವಾದ V sin gamma ಎಂದು ಬರೆಯಬಹುದು ಎಂದು ನಮಗೆ ತಿಳಿದಿದೆ ಇದು ಏನೂ ಅಲ್ಲ ಆದರೆ Climbrate ಈ ಅಭಿವ್ಯಕ್ತಿಯು ಯಾವುದರ ಬಗ್ಗೆಯೂ ಹೇಳುತ್ತಿಲ್ಲ T by WW by S ಆದರೂ T W ನೀವು ಇಲ್ಲಿಯೇ ನೋಡಬಹುದು ನಾವು ಹೌದು ಎಂದು ನೋಡಬಹುದು ನೀವು ಈ ಅಭಿವ್ಯಕ್ತಿಯ rate of climbನ್ನು ಹೆಚ್ಚಿಸಲು ಬಯಸಿದರೆ ನಾನು T W ಆಗಿ V minusD by W into V ಆಗಿ ದೃಶ್ಯೀಕರಿಸಬಹುದು ಆದ್ದರಿಂದ T W ಹೆಚ್ಚಿನ Climbrate ಹೆಚ್ಚು ಇರುತ್ತದೆ ಅದು ನಿರ್ದಿಷ್ಟ ವೇಗದಲ್ಲಿ ಎಲ್ಲಾ ದಂಡವನ್ನು ವೇಗವಾಗಿ ಏರುತ್ತದೆ ಆದರೆ WS ಎಲ್ಲಿ ಅಡಗಿದೆ ಏಕೆಂದರೆ TW ಅನ್ನು ನೋಡಿದಾಗಲೆಲ್ಲಾ ನಾನು ಹೇಳಿದ್ದೇನೆಂದರೆ ಅಲ್ಲಿ WS ಆದ್ದರಿಂದ ಈಗ TW ಗೆ ಸಮಾನವಾದ rate of climbವನ್ನು ನಾನು ಇಲ್ಲಿ ನೋಡುತ್ತೇನೆ TW into V minus q infinity dynamic pressure into S into CD by W into V ಆದ್ದರಿಂದ ತಕ್ಷಣ ನಾನು TW ಗೆ V minus q infinity CD by W by S ಇದು ಈಗ ನೀವು WS ನ ಪರಿಣಾಮ ಏನು ಎಂದು ನೋಡಲು ಬಯಸಿದರೆ WS ದೊಡ್ಡದಾಗಿದ್ದರೆ ನೀವು ಪಡೆಯುತ್ತಿರುವ ಸಂದೇಶ ಏನು ಅಂದರೆ WS ದೊಡ್ಡದಾಗಿದೆ ಎಂದರೆ ಏನು ಪ್ರದೇಶ ರೆಕ್ಕೆಯ ಕಡಿಮೆ ವಿಸ್ತೀರ್ಣ ಕಡಿಮೆ ಇದಕ್ಕಾಗಿಯೇ ನಿರ್ದಿಷ್ಟ W ಗೆ W by S ದೊಡ್ಡದಾಗಿದೆ

WS ದೊಡ್ಡದಾಗಿದ್ದರೆ ಆದ್ದರಿಂದ ಈ ಪದವು ಕಡಿಮೆ ಇರುತ್ತದೆ ಆದ್ದರಿಂದ ನಿಮ್ಮ Rate of climb ಸುಧಾರಿಸುತ್ತದೆ W by S ಚಿಕ್ಕದಾಗಿದ್ದರೆ ಈ ಪದವು ಹೆಚ್ಚು negative ವಾಗುತ್ತದೆ ಮತ್ತು ಏರುವಿಕೆಯ ಪ್ರಮಾಣವು ನಿಮಗೆ ಸಂಪರ್ಕವನ್ನು ಕಡಿಮೆ ಮಾಡುತ್ತದೆ ಈಗ ಡಿಸೈನರ್ ಇದನ್ನು ನೋಡುತ್ತಾನೆ ಡಿಸೈನರ್ ತನ್ನ ಸಂಶ್ಲೇಷಣೆಗಾಗಿ ಪೂರ್ಣ ಮಾಹಿತಿಯನ್ನು ಅರ್ಥದಲ್ಲಿ ಹೊರತೆಗೆಯಲು ಸಾಧ್ಯವಾಗುತ್ತದೆ ಅವನು ಕೇವಲ ಸಮೀಕರಣಗಳನ್ನು ಅವಲಂಬಿಸಿರಬಾರದು ನಂತರ ಪ್ರೋಗ್ರಾಂ ಕೋಡ್ ಬರೆಯಿರಿ ಮತ್ತು ಸಂಖ್ಯಾತ್ಮಕ ವಿಧಾನಗಳನ್ನು ಹುಡುಕಬೇಕು ನೀವು ಕನಿಷ್ಟ ಕುಶಲತೆಯೊಂದಿಗೆ ವಿನ್ಯಾಸಕರಾಗಲು ಸಾಧ್ಯವಿಲ್ಲ ನೀವು ಮಾಡಬೇಕಾದ ವ್ಯವಸ್ಥೆ ಗರಿಷ್ಠ ಮಾಹಿತಿಯನ್ನು ಪಡೆದುಕೊಳ್ಳಿ ಅಲ್ಲಿಯೇ ನೀವು ಈ ಮನುಷ್ಯನನ್ನು ಅಂತಃಪ್ರಜ್ಞೆಯೆಂದು ಹೇಳುತ್ತೀರಿ ಈ ಮನುಷ್ಯನು ಆ ಎಲ್ಲಾ ಘರ್ಷಣೆಯನ್ನು ನಿರ್ವಹಿಸಲು ಆ ರೀತಿಯ ಬುದ್ಧಿವಂತಿಕೆಯನ್ನು ಹೊಂದಿದ್ದಾನೆ ಏಕೆಂದರೆ ಅವನು ಕನಿಷ್ಟ ಪ್ರಯತ್ನದಿಂದ ಅರ್ಥಮಾಡಿಕೊಳ್ಳುತ್ತಾನೆ ಹೌದು ಇದು ಅವನಿಗೆ ಅರ್ಥವಾಗುವಷ್ಟು ದೊಡ್ಡದಾದ ಕ್ರಮದಲ್ಲಿ ನಡೆಯುತ್ತದೆ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ ನೀವು ನೋಡಲು ಬಯಸಿದರೆ ವಾಯುಬಲವೈಜ್ಞಾನಿಕ ದಕ್ಷತೆಯು ಎಲ್ಲಿ ಒಂದು ಪಾತ್ರವನ್ನು ವಹಿಸುತ್ತದೆ ನಾನು ನಿಮಗೆ TW WS ಯಾವಾಗಲೂ ಮೂರನೆಯ ಸ್ನೇಹಿತನನ್ನು ಪರಿಶೀಲಿಸಿ ಈ ವಾಯುಬಲವೈಜ್ಞಾನಿಕ ದಕ್ಷತೆ ಎಲ್ಲಿದೆ ಏಕೆಂದರೆ ಅದು ವಾಯುಬಲವೈಜ್ಞಾನಿಕ ವಾಹನವಾಗಿದೆ ಆದ್ದರಿಂದ ವಾಯುಬಲವೈಜ್ಞಾನಿಕ ದಕ್ಷತೆಯು ಒಂದು ಹಂತದಿಂದ ಇನ್ನೊಂದಕ್ಕೆ ಹಾರುವ ನಮ್ಮ ಧ್ಯೇಯವನ್ನು ಹಿಡಿದಿಟ್ಟುಕೊಳ್ಳಬೇಕು ಆದ್ದರಿಂದ ಅದು ವೇಷದಲ್ಲಿ ಅಡಗಿದ್ದರೂ ಸಹ ನಾವು ಅದನ್ನು ನೋಡಲು ಪ್ರಯತ್ನಿಸಬೇಕು ಅದನ್ನು ಪಡೆಯಲು ಪ್ರಯತ್ನಿಸಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ನಾನು ಈ ಅಭಿವ್ಯಕ್ತಿಯನ್ನು ನೋಡಿದರೆ q ನಾನು ಡಿಸೈನರ್ ಗರಿಷ್ಠ ಮಾಹಿತಿಯನ್ನು ಸರಿಯಾಗಿ ಪಡೆಯಲು ಹೇಗೆ ಪ್ರಯತ್ನಿಸಬೇಕು ಎಂಬ ಭಾವನೆಯನ್ನು ನೀಡಲು ನಾನು ವ್ಯಾಯಾಮ ಮಾಡುತ್ತಿದ್ದೇನೆ q infinity S CD V by W ಅವರಿಂದ ಮತ್ತು ಈ ಅಭಿವ್ಯಕ್ತಿ ನಾನು ಇಲ್ಲಿ ಮಾತನಾಡುತ್ತಿದ್ದೇನೆ ಏಕೆಂದರೆ ಇಲ್ಲಿ TW into V ಇದೆ ಮತ್ತು ಇಲ್ಲಿ CD ಇದೆ ಆದ್ದರಿಂದ ನಾನು ಮೊದಲು ಆ ಪದದ ಮೇಲೆ ಆಕ್ರಮಣ ಮಾಡುತ್ತಿದ್ದೇನೆ ಮತ್ತು ಏರುವ ಸಮಯದಲ್ಲಿ ನಾನು CL 2 W by rho V square S ಗೆ ಸಮನಾಗಿರುತ್ತದೆ ಎಂದು ಭಾವಿಸುತ್ತೇನೆ ಅದು ತೂಕಕ್ಕೆ ಸಮನಾಗಿರುತ್ತದೆ ಆದರೆ ಲಿಫ್ಟ್ ತೂಕಕ್ಕೆ ಸಮನಾಗಿಲ್ಲ ಎಂದು ನೀವು ಅರ್ಥಮಾಡಿಕೊಂಡಿದ್ದೀರಿ ಇದು ಲಿಫ್ಟ್ ಆಗಿದೆ ಆದ್ದರಿಂದ ಲಿಫ್ಟ್ ವಾಸ್ತವವಾಗಿ W cos gammaಕ್ಕೆ ಸಮಾನವಾಗಿರುತ್ತದೆ ನಾನು gammaವನ್ನು ಸಣ್ಣ ಎಂದು ಭಾವಸುತ್ತಿದ್ದೇನೆ ಆದ್ದರಿಂದ ನಾನು CL ಅನ್ನು ಬರೆಯುವ ಸ್ವಾತಂತ್ರ್ಯವನ್ನು ತೆಗೆದುಕೊಳ್ಳುತ್ತಿದ್ದೇನೆ ಇದು ಲಿಫ್ಟ್ ಎಂದು ಸರಿಪಡಿಸಿ ಮತ್ತು ಇದು ತೂಕವಾಗಿದೆ ಆದ್ದರಿಂದ ಇದು W cos gamma ಆದ್ದರಿಂದ ಇದು ರೆಕ್ಟಿಲಿನೀಯರ್ ಪಥವನ್ನು ಸ್ಥಿರ ವೇಗದಲ್ಲಿ ಹಾರಿಸುತ್ತಿದ್ದರೆ ಆದ್ದರಿಂದ ತೂಕವನ್ನು ಸಮತೋಲನಗೊಳಿಸಲು ಲಿಫ್ಟ್ ಸಾಕಷ್ಟು ಸಾಕಾಗಬೇಕು ಮತ್ತು ಅದರ ಪ್ರಯಾಣಕ್ಕೆ ಹೋಲಿಸಿದರೆ ಈ ಲಿಫ್ಟ್ ತೂಕಕ್ಕಿಂತ ಕಡಿಮೆಯಿರುತ್ತದೆ ಆದ್ದರಿಂದ ಕ್ಲೈಂಬಿಂಗ್ನಲ್ಲಿ induce drag ಸಹ ಕಡಿಮೆ ಎಂದು ನಾವು ಹೇಳುತ್ತೇವೆ ಈ ಎಲ್ಲಾ ವಿಷಯಗಳು ನಿಮಗೆ ತಿಳಿದಿವೆ ಆದ್ದರಿಂದ ನಾನು ಈ ಅಭಿವ್ಯಕ್ತಿಯನ್ನು ಬಳಸಿದರೆ ನಾನು ಇಲ್ಲಿ ಬಳಸುವ V ಅನ್ನು under root of 2 W by S rho CL ಕ್ಕೆ ಸಮನಾಗಿ ಬರೆಯಬಹುದು ಆದ್ದರಿಂದ under root of 2 W by S rho CL ತಕ್ಷಣ ನೀವು CLಮತ್ತು CDಯನ್ನು ಆ ಅಭಿವ್ಯಕ್ತಿಯಿಂದಲೇ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತೀರಿ ಆದ್ದರಿಂದ CL ಸಂಬಂಧವನ್ನು ಪಡೆಯುವುದಿಲ್ಲ ಆದ್ದರಿಂದ ನೀವು ಈ ಸಂಖ್ಯೆಯನ್ನು ಇಲ್ಲಿ ಹಾಕಲು ಪ್ರಾರಂಭಿಸಬಹುದು ನೀವು q infinity ಕ್ಕಾಗಿ ಹಾಕಬಹುದು ನೀವು half rho V infinity into again 2 by S by rho CL ಮತ್ತು ನಂತರ S into CD ಮತ್ತು ಈ ಎಲ್ಲಾ ಪದವನ್ನು ಇಲ್ಲಿ ಬರೆಯಬಹುದು ನಂತರ ನಾನು q ಗಾಗಿ ಏನು ಮಾಡುತ್ತಿದ್ದೇನೆ ಅನಂತ ನಾನು half rho V infinityನ್ನು V ಗೆ ಹಾಕುತ್ತಿದ್ದೇನೆ V ಈ ರೀತಿ ಬರೆಯುತ್ತಿದ್ದೇನೆ ನಾನು q infinityವನ್ನು half rho V infinity square ಎಂದು ಬರೆಯಬಹುದು ಆದ್ದರಿಂದ ನಾನು ಇದನ್ನು ಬಿಡುಗಡೆ ಮಾಡುತ್ತೇನೆ ಈ ರೀತಿಯ ಮತ್ತೊಂದು CL ಪದವು ಇಲ್ಲಿಯೇ ಬರುತ್ತದೆ ಎಂದು ನಾನು ನೋಡಬಹುದು ಆದ್ದರಿಂದ CL by CD ಎಂದರೇನು ಎಂಬುದನ್ನು ನೀವು ಆರಿಸಬೇಕಾಗುತ್ತದೆ ನೀವು ತುಂಬಾ ಆಸಕ್ತಿದಾಯಕವಾದದ್ದನ್ನು ಪಡೆಯುತ್ತೀರಿ ಎಂದು ನೀವು ಆಶ್ಚರ್ಯಪಡಬಾರದು ಆದ್ದರಿಂದ ಪುನರಾವರ್ತನೆಯಂತೆ ವಿಸ್ತರಿಸುವ ಅಭ್ಯಾಸವನ್ನು ಇಟ್ಟುಕೊಳ್ಳಿ ಮತ್ತು CLCDಎಲ್ಲಿದೆ ಅಥವಾ CL3 by 2 CD ಎಲ್ಲಿದೆ ಎಂಬುದನ್ನು ನೋಡಲು ಪ್ರಯತ್ನಿಸಿ ನಾನು ಈ ವ್ಯಾಯಾಮವನ್ನು ನಿಮಗೆ ಬಿಟ್ಟುಬಿಡುತ್ತೇನೆ ಮತ್ತು ಈ ಅಭಿವ್ಯಕ್ತಿಯಿಂದ ನಾನು CLCD ಅಥವಾ CL3 by 2 by CD ಮೂಲಕ ಯಾವುದಾದರೂ ಕಾಮೆಂಟ್ ಮಾಡಬಹುದು ಕೆಲವು ವಾಯುಬಲವೈಜ್ಞಾನಿಕ ಅನುಪಾತಗಳು ಇದು ವಿನ್ಯಾಸಕನನ್ನು ನಿರ್ವಹಿಸಲು ಪ್ರೇರೇಪಿಸುತ್ತದೆ ಆದ್ದರಿಂದ Rate of climb ಗರಿಷ್ಠವಾಗಿರುತ್ತದೆ ಮುಂದಿನ ತರಗತಿಯಲ್ಲಿ ನಾನು ಮಾಡುವ ಯಾವುದೇ ಸಂದರ್ಭದಲ್ಲಿ ನೀವು ಅದನ್ನು ಮಾಡುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಆದರೆ ನಾನು ಮುಂದಿನ ತರಗತಿಗೆ ಬರುವ ಮೊದಲು ನಾನು ಯಾವಾಗಲೂ ಆದ್ಯತೆ ನೀಡುತ್ತೇನೆ ನೀವು ಅಭ್ಯಾಸ ಮಾಡಿ ಮತ್ತು ಅಲ್ಲಿ ಕೆಲವು ಅಭಿವ್ಯಕ್ತಿಗಳನ್ನು ಪಡೆದುಕೊಳ್ಳಿ ನಾವು ಸರಿಯಾಗಿ ಸಂಪರ್ಕ ಹೊಂದಿದ್ದೇವೆ